ಮತ್ತೊಮ್ಮೆ ಸ್ವಾಗತ ಇದು 32ನೇ ಉಪನ್ಯಾಸ ಮತ್ತು ಇಲ್ಲಿ ನಾವು double integrals ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ನಿರ್ದಿಷ್ಟವಾಗಿ double integrals ನಲ್ಲಿ ವೇರಿಯೇಬಲ್ಸ್ ಗಳ ಬದಲಾವಣೆಯ ಕುರಿತು ಚರ್ಚಿಸೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಡಬಲ್ ಇಂಟೆಗ್ರಲ್ ಅನ್ನು ಪೋಲಾರ್ ರೂಪಕ್ಕೆ ರೂಪಾಂತರಿಸುವುದನ್ನು ನೋಡಿದ್ದೇವೆ ಅದರ ಪರಿಕಲ್ಪನೆಯು ಇಂಟೆಗ್ರಲ್ ನ ಡೊಮೇನ್ಯನ್ನು ಚಿಕ್ಕ ಚಿಕ್ಕ ಪ್ರದೇಶಗಳಾಗಿ ಬೇರ್ಪಡಿಸಿಕೊಂಡು ಅದನ್ನು ಡೆಲ್ಟಾ i ನಿಂದ ಸೂಚಿಸುವುದು ಮತ್ತು ಅದರ ವಿಸ್ತೀರ್ಣ r dr dθ ಆಗುತ್ತದೆ ಇಲ್ಲಿ dθ ಕೋನವಾಗಿರುತ್ತದೆ ಮತ್ತು r ಈ ವೃತ್ತ ಖಂಡದ ತ್ರಿಜ್ಯವಾಗಿರುತ್ತದೆ ಅನಂತರ ಇಂಟೆಗ್ರಲ್ ಅನ್ನು cartesian coordinate ನಿಂದ ಪೋಲಾರ್ ರೂಪಕ್ಕೆ ಪರಿವರ್ತಿಸಿ ಅದರಲ್ಲಿನ x ಮತ್ತು y ಗಳನ್ನುrcos ಮತ್ತು rsin ಇಂದ ಬದಲಾಯಿಸಬೇಕು ನಂತರ ಇಲ್ಲಿನ dx dy r dr dθ ಆಗಿ ಬದಲಾಗುತ್ತದೆ ಅಂತಿಮವಾಗಿ ಇಲ್ಲಿಯೂ ಕೂಡ ಮತ್ತು ಸಂಬಂಧದ ಮೇರೆಗೆ ನಾವು xyಗಳನ್ನು r θ ಗಳಾಗಿ ಬದಲಾಯಿಸುತ್ತೇವೆ ಇಲ್ಲಿ r ನ ಅರ್ಥದ ಅನುಗುಣವಾಗಿ ರಚಿಸಿದ ಒಂದು ಮೂಲಭೂತ ವ್ಯಾಖ್ಯಾನದ ಸಹಾಯದಿಂದ ನೇರವಾಗಿ x ಮತ್ತು y ಗಳನ್ನು ಮತ್ತು ಗಳಾಗಿ ಬದಲಾಯಿಸುತ್ತೇವೆ ಇಲ್ಲಿ ಕೇವಲ x ಮತ್ತು y ಗಳನ್ನು ಮತ್ತು ಗಳಾಗಿ ಬದಲಾಯಿಸುವುದಷ್ಟೇ ಅಲ್ಲದೆ ಇಲ್ಲಿ ಒಂದು r ಅಧಿಕವಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಸಹಜವಾಗಿ r dr dθ ಇದೆ ಮತ್ತು ಇದಕ್ಕೆ ಅನುಸಾರವಾಗಿ ಇಲ್ಲಿ r ಮತ್ತು θಗಳ ಲಿಮಿಟ್ ಗಳನ್ನು ಕೂಡ ಬದಲಾಯಿಸಿಕೊಳ್ಳುತ್ತೇವೆ ಆದರೆ ನಾವು ಇಲ್ಲಿ ಮತ್ತಷ್ಟು ಸಾಮಾನ್ಯವಾದ ಪ್ರಕರಣವನ್ನು ನೋಡೋಣ ಮತ್ತು ಅದರಲ್ಲಿನ ಒಂದು ನಿರ್ದಿಷ್ಟವಾದ ಪ್ರಕರಣ ಎಂದರೆ cartesian coordinate ಇಂದ polar ರೂಪಕ್ಕೆ ಬದಲಾಯಿಸುವುದು ಆದರೆ ಸಾಮಾನ್ಯವಾಗಿ ಬೇರೆ ತರಹದ variables ಇದ್ದರೆ ಆಗ ಹೇಗೆ ಮುಂದುವರೆಯುವುದು ಮತ್ತು ಇಲ್ಲಿನ ತರಹದ್ದೇ ಮತ್ತೊಂದು ಅಧಿಕವಾದ factor ಇರಬಹುದೇ ಎಂಬುದನ್ನು ಉಪನ್ಯಾಸದಲ್ಲಿ ತಿಳಿಯೋಣ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಒಂದು ವೇಳೆ ನಮ್ಮ ಹತ್ತಿರ ಒಂದು single integral ಇದ್ದರೆ ಮತ್ತು ಅದನ್ನು ಒಂದು ಹೊಸ ವೇರಿಯಬಲ್ ನಿಂದ ಬದಲಾಯಿಸಬೇಕಾದರೆ ಉದಾಹರಣೆಗೆ x ಅನ್ನು t ಇಂದ ಎಂಬ ಈ ಸಂಬಂಧದ ಅನುಗುಣವಾಗಿ ಬದಲಾಯಿಸಬೇಕಾದರೆ ನಾವು ಏನು ಮಾಡುತ್ತೇವೆ ತಕ್ಷಣವೇ x ಅನ್ನು ಎಂದು ಬರೆದುಕೊಳ್ಳುತ್ತೇವೆ ಅನಂತರ dx ಜಾಗದಲ್ಲಿ ಅನ್ನು ಇಡುತ್ತೇವೆ ಮತ್ತು ಅದಕ್ಕೆ ಅನುಗುಣವಾದ ಲಿಮಿಟ್ ಗಳು ಇಲ್ಲಿ ಕಾಣಿಸಿಕೊಳ್ಳುತ್ತವೆ ಇಲ್ಲಿ ನಾವು ಲಿಮಿಟ್ ಗಳನ್ನು t ಅನುಗುಣವಾಗಿ ತೆಗೆದುಕೊಳ್ಳುತ್ತಿದ್ದೆವು ಮತ್ತು x ಅನ್ನು ಒಂದು ಹೊಸ function ಆದ ಇಂದ ಬದಲಾಯಿಸಿ ಕೊಳ್ಳುತ್ತಿದ್ದೆವು ಆಗ dx ಆಗುತ್ತದೆ ಒಂದು ಗಮನಿಸಬೇಕಾದ ವಿಷಯವೆಂದರೆ ಇಲ್ಲಿಯೂ ಕೂಡ ನಮಗೆ ಒಂದು ಅಧಿಕವಾದ ಅಂಶ ಕಾಣಿಸಿಕೊಳ್ಳುತ್ತದೆ ಅದುವೇ g ನ derivative ಆದ g ಪ್ರೈಮ್ ಮತ್ತು dt ಮತ್ತು ಈ ಬದಲಾವಣೆಯ ಅನುಗುಣವಾಗಿ ಲಿಮಿಟ್ ಗಳನ್ನು ಹಾಕುತ್ತೇನೆ ಹಾಗಾಗಿ ಈ a ಆಗುತ್ತದೆ b ಆಗುತ್ತದೆ ಈ ಮೂಲಕ ನಾವು ಲಿಮಿಟ್ ಗಳನ್ನು ಹಾಕಿದ್ದೇವೆ ಮತ್ತು ಈ ವೇರಿಯಬಲ್ ಗಳನ್ನು ಕೂಡ ಬದಲಾಯಿಸಿದ್ದೇವೆ ಮತ್ತು ಅದಕ್ಕನುಗುಣವಾಗಿ dx ಜಾಗದಲ್ಲಿ ಅನ್ನು dt ಪಡೆದಿದ್ದೇವೆ ಆದರೆ ಒಂದು ಅಧಿಕವಾದ ಅಂಶವಾದ g ನ derivative ಅನ್ನು ಕೂಡ ಅದರೊಂದಿಗೆ ಪಡೆದಿದ್ದೇವೆ ಇದೇ ರೀತಿ integral ನಲ್ಲಿ ಎರಡು ವೇರಿಯಬಲ್ ಇದ್ದರೆ ಅಂದರೆ double integral ನಲ್ಲೂ ಕೂಡ ಇದೇ ರೀತಿಯ ಒಂದು ಅಧಿಕವಾದ ಅಂಶವನ್ನು ಪಡೆಯುತ್ತೇವೆ ನಾವು ಒಂದು double integral ಅನ್ನು ತೆಗೆದುಕೊಂಡು ಇಲ್ಲಿ ವೇರಿಯಬಲ್ ಗಳ ಬದಲಾವಣೆ ಮಾಡುವ ಪ್ರಯತ್ನ ಮಾಡೋಣ ಆದ್ದರಿಂದ ಮತ್ತು ಎಂದು ತೆಗೆದುಕೊಳ್ಳೋಣ ನಮ್ಮ ಹೊಸ ವೇರಿಯಬಲ್ ಗಳು u ಮತ್ತು v ಆಗಿರುತ್ತದೆ ಮತ್ತು ಇಲ್ಲಿ ನಾವು ಹಳೆಯ x y ಗಳನ್ನು ಎಂಬ ಸಂಭಂದಕ್ಕೆ ಅನುಗುಣವಾಗಿ u ಮತ್ತು v ಗೆ ಬದಲಾಯಿಸಿಕೊಳ್ಳಬೇಕು ಈಗ ನಾವು ಅದೇ ಪ್ರದೇಶವನ್ನು ಹೊಸ ವೇರಿಯಬಲ್ ಗಳಾದ u ಮತ್ತು v ನ ಸಹಾಯದಿಂದ ವಿವೇಚಿಸಿರುವ ಈ integral ಅನ್ನು ಹೊಂದಿದ್ದೇವೆ ಮತ್ತು ಈ ಪ್ರದೇಶವನ್ನು ನಾವು Rಇಂದ ಸೂಚಿಸಿದ್ದೇವೆ ಇಲ್ಲಿ ನಾವು ನೇರವಾಗಿ x ಅನ್ನು ಇಂದ ಮತ್ತು y ಅನ್ನು ಇಂದ ಬದಲಾಯಿಸಿ ಕೊಳ್ಳುತ್ತೇವೆ ಇಲ್ಲಿ x ಮತ್ತು y ಗಳು v ಮತ್ತು u ನ function ಗಳಾಗಿರುತ್ತವೆ ಮತ್ತು ಸಹಜವಾಗಿಯೇ ಇಲ್ಲಿ dx dy ಗಳು du dv ಆಗುತ್ತವೆ ಮತ್ತು ಇದರೊಂದಿಗೆ ಮೊದಲೇ ಚರ್ಚಿಸಿದಂತೆ ಒಂದು ಅಧಿಕವಾದ ಅಂಶವು ಕೂಡ ಕಾಣಿಸಿಕೊಳ್ಳುತ್ತದೆ ಅದನ್ನು J ಎಂದು ಕರೆಯೋಣ ಮತ್ತು ನಾವು ಇಲ್ಲಿ ಅದರ absolute value ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಾವು ಇದರ proof ಅನ್ನು ಈಗ ಚರ್ಚಿಸುತ್ತಿಲ್ಲ ಹಾಗಾದರೆ ಇಲ್ಲಿ J ಎಂದರೇನು ಇಲ್ಲಿ J ಕೂಡ ಒಂದು ತರಹದ derivative ಇದನ್ನು ನಾವು jacobian ಎಂದು ಕರೆಯುತ್ತೇವೆ x y ನ jacobian ಅನ್ನು ನಾವು ಒಂದು determinant ರೂಪದಲ್ಲಿ ಬರೆಯುತ್ತೇವೆ ಇದರಲ್ಲಿ ಮೊದಲನೆಯ ಪದ u ಗೆ ಅನುಗುಣವಾದ x ನ partial derivative ಎರಡನೆಯದು v ಗೆ ಅನುಗುಣವಾದ x ನ partial derivative ಅನಂತರ u ಗೆ ಅನುಗುಣವಾದ y ನ partial derivative v ಗೆ ಅನುಗುಣವಾದ y ನ partial derivative ಇದುವೇ J ಅನ್ನು ಕಂಡುಹಿಡಿಯುವ ರೀತಿ ಮತ್ತು ಇದರ absolute value ನಮ್ಮ integral ನಲ್ಲಿ du dv ನ ಜೊತೆಗೆ ಕಾಣಿಸಿಕೊಳ್ಳುತ್ತದೆ ಮತ್ತು ಇಲ್ಲಿR' ನ ಲಿಮಿಟ್ ಗಳು ಕೂಡ ಹೊಸ ವೇರಿಯಬಲ್ ಗಳಾದ u ಮತ್ತು v ಗೆ ತಕ್ಕಂತೆ ಬದಲಾಗುತ್ತದೆ ಅಲ್ಲಿ ನಮ್ಮ ಪ್ರದೇಶ ಮಾತ್ರ ಬದಲಾಗುವುದಿಲ್ಲ ಆದ್ದರಿಂದ ಇದರ ಸಹಾಯದಿಂದ ನಾವು ನಮ್ಮ ಹಳೆಯ ವೇರಿಯಬಲ್ x y ಗಳ ಜಾಗಕ್ಕೆ ಅದಕ್ಕೆ ಹೊಂದುವಂತಹ ಒಂದು ಸೂಕ್ತ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ಅದು ನಮ್ಮ integrand ನ ಮೇಲೆ ಆಧಾರಿತವಾಗಬಹುದು ಅಥವಾ ಅಲ್ಲಿ ಕೊಟ್ಟಿರುವ ಪ್ರದೇಶದ ಮೇಲೂ ಸಹ ಆಧಾರಿತ ವಾಗಬಹುದು ಇಲ್ಲಿ ಒಂದು ನಿರ್ದಿಷ್ಟವಾದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಉದಾಹರಣೆಗೆ ಇದನ್ನು polar ರೂಪಕ್ಕೆ ಬದಲಾಯಿಸಬೇಕಾದರೆ ಆಗುತ್ತದೆ ಮತ್ತು y ಆಗುತ್ತದೆ ಅದಕ್ಕೆ ಅನುಗುಣವಾಗಿ ನಾವು jacobian ನನ್ನು ಕಂಡುಹಿಡಿದರೆ ಈ ಕೆಳಗಿನ ಉತ್ತರ ಲಭ್ಯವಾಗುತ್ತದೆ ಇದರ determinantನ ಮೌಲ್ಯ r ಆಗುತ್ತದೆ ಆದ್ದರಿಂದ ನಾವು ಈ integral ಅನ್ನು cartesian coordinate ನಿಂದ ಪೋಲಾರ್ ರೂಪಕ್ಕೆ ಬದಲಾಯಿಸಿದಾಗ ಹಿಂದೆ ಚರ್ಚಿಸಿದಂತೆ x ಮತ್ತು y ಆಗುತ್ತದೆ dx dy rdrdθಆಗುತ್ತದೆ ಮತ್ತು R ಅನ್ನುವ ಪ್ರದೇಶ ವನ್ನು R' ಎಂದು ಮತ್ತು ಅದನ್ನು r θ ಅನ್ನು ಬಳಸಿ ವಿವೇಚಿಸುತ್ತೇವೆ

ಇದರೊಂದಿಗೆ ನಾವು ಒಂದು ಉದಾಹರಣೆ ನೋಡೋಣ ಮೊದಲನೆಯದು ಒಂದು 'a' ತ್ರಿಜ್ಯವುಳ್ಳ ಗೋಳದ ಎಂಟನೆ ಒಂದು ಭಾಗದ ಘನವನ್ನು ಕಂಡುಹಿಡಿಯಬೇಕು ಇದು ಕೂಡ ಗೋಳವನ್ನು ಉಳ್ಳ ಒಂದು ಸರಳ ಉದಾಹರಣೆ ಏಕೆಂದರೆ ನಮಗೆ ಗೋಳದ ಸಮೀಕರಣ ಈಗಾಗಲೇ ಗೊತ್ತಿದೆ z ಅನ್ನು ಗಳ ಪರಿಭಾಷೆಯಲ್ಲಿ ಬರೆಯುತ್ತೇವೆ ಮತ್ತು ಇಲ್ಲಿ ನಾವು ಕೇವಲ ಎಂಟನೇ ಒಂದು ಭಾಗದ ಘನವನ್ನು ಕಂಡುಹಿಡಿಯುತ್ತಿದ್ದೇವೆ ಮತ್ತು ನಮಗೆ ನೀಡಿರುವ ಮೇಲ್ಮೈ ಒಂದು ಗೋಳ ನಮಗೆ ಇಂಟೆಗ್ರಾಲ್ ಘನರೂಪದಲ್ಲಿ ಲಭ್ಯವಾಗಿದೆ ಮತ್ತು ನಮಗೆ ಇಂಥ integrand ಸಿಗುವ ಕಾರಣವೇನೆಂದರೆ ನಮ್ಮ ಗೋಳದ ಸಮೀಕರಣ ಇದರಿಂದ ನಾವು z2 ಎಂದು ಪಡೆಯಬಹುದು ಇಲ್ಲಿ ನಾವು ಕೇವಲ 8ನೇ ಒಂದು ಭಾಗದ ಬಗ್ಗೆ ಮಾತನಾಡುತ್ತಿರುವುದರಿಂದ ಇದು ಆಗುತ್ತದೆ ಹಾಗಾಗಿ ನಮ್ಮ integrand ಆಗುತ್ತದೆ ಸಹಜವಾಗಿ dx dy ಕೂಡ ಇರುತ್ತದೆ ಆದ್ದರಿಂದ ನಮ್ಮ ಡೊಮೇನ್ ನ ಪ್ರದೇಶ ಒಂದು ಸರ್ಕುಲರ್ ಡಿಸ್ಕ್ x2y2a2 ಆಗುತ್ತದೆ ಮತ್ತು ಅದು ಮೊದಲನೇ quadrantನಲ್ಲಿ ಇರುತ್ತದೆ ಈಗ ಇದನ್ನು ಕಂಡು ಹಿಡಿಯಲು cartesian coordinate ಬಳಸಿದರೆ ಕಷ್ಟವಾಗುತ್ತದೆ ಏಕೆಂದರೆ ಇದು ಒಂದು ದೊಡ್ಡ ಎಕ್ಸ್ಪ್ರೆಶನ್ ಮತ್ತು ಇಲ್ಲಿ ವರ್ಗಮೂಲ ಕೂಡ ಇದೆ ಆದ್ದರಿಂದ ಇದನ್ನು ಒಂದು ವೇಳೆ ಪೋಲಾರ್ ರೂಪಕ್ಕೆ x ಮತ್ತುy ಅನ್ನು ಬಳಸಿ ಬದಲಿಸಿದರೆ ಈ ಮೊದಲೇ ನೋಡಿದಂತೆ ಲಭ್ಯವಾಗುತ್ತದೆ ಆದ್ದರಿಂದ ಈ ಒಂದು ಅಧಿಕವಾದ ಅಂಶ drdθ ಜೊತೆಗೆ ಕಾಣಿಸಿಕೊಳ್ಳುತ್ತದೆ ಆಗುತ್ತದೆ ನಂತರ ಮೇಲೆ ನೋಡಿದ jacobian ಕೂಡ ಕಾಣಿಸಿಕೊಳ್ಳುತ್ತದೆ ಅದುವೇ rdrdθ ಆದ್ದರಿಂದ ನಾವು ನಮ್ಮ integralಅನ್ನು ಈಗ r θ ರೂಪದಲ್ಲಿ ಬರೆದು ಕೊಂಡಿದ್ದೇವೆ ಎಂದಿನಂತೆ ಅಧಿಕವಾದ ಅಂಶವು ಕೂಡ ಸೇರಿಕೊಂಡಿದೆ

ಮತ್ತೊಂದು ಉದಾಹರಣೆ ಇಲ್ಲಿ ಇಲ್ಲಿ ನಮಗೆ ನೀಡಿರುವ ಪ್ರದೇಶ ಪ್ರದೇಶವು ಎರಡು ಅಕ್ಷಗಳು ಮತ್ತು xy2 ರೇಖೆಯಿಂದ ಸುತ್ತುವರೆದ ಭಾಗವಾಗಿದೆ ಇದಕ್ಕೂ ಕೂಡ ನಾವು ಒಂದು ಸೂಕ್ತವಾದ ಬದಲಾವಣೆ ಮಾಡಬೇಕು ಇಲ್ಲಿ ನಾವು y x ಮತ್ತು yx ಗಳಿಗೆ ಒಂದು ಹೊಸ ಬೇರೆಯ ಹೆಸರುಗಳನ್ನು ಕೊಟ್ಟರೆ ಪ್ರಾಯಶಃ ನಮ್ಮ ಕೆಲಸ ಸುಲಭವಾಗಬಹುದು ಆದ್ದರಿಂದ ನಾವು ನಮ್ಮ ವೇರಿಯಬಲ್ ಗಳನ್ನು y xu ಮತ್ತು yxv ಎಂದು ಬದಲಿಸೋಣ ಇದನ್ನು ಬಳಸಿ ನಾವು x ಮತ್ತು y ಅನ್ನು u ಮತ್ತು v ಬಳಸಿ ಈ ಕೆಳಗಿನಂತೆ ಬರೆಯಬಹುದು ಇದನ್ನು ಬಳಸಿ ನಾವು ನಮ್ಮ ಇಂಟೆಗ್ರಾಲ್ ರೂಪಾಂತರಕ್ಕೆ ಬೇಕಾದ jacobian ಅನ್ನು ಕೂಡ ಪಡೆಯಬಹುದು ಆದ್ದರಿಂದ ಇಲ್ಲಿ ನಾವು ಕಂಡುಹಿಡಿಯೋಣ ಈ ಉದಾಹರಣೆಯಲ್ಲಿ jacobian ನ ಮೌಲ್ಯ ಆಗುತ್ತದೆ ಹೀಗೆ ನಾವು ವೇರಿಯಬಲ್ಗಳನ್ನು ಬದಲಾಯಿಸುತ್ತೇವೆ ಈಗ ನಮ್ಮ ಹೊಸ ವೇರಿಯಬಲ್ ಆದ u ಮತ್ತು v ಗೆ ಅನುಗುಣವಾಗಿ ಲಭ್ಯವಾದ ಡೊಮೇನ್ ಅನ್ನು ನೋಡೋಣ x 0 ಅಂದರೆ v u ಆಗುತ್ತದೆ ಮತ್ತು y 0 ಅಂದರೆ v u ಆಗುತ್ತದೆ ಇನ್ನೊಂದು ರೇಖೆ ಯಾದ v 2 ಆಗುತ್ತದೆ ಹಾಗಾದರೆ ನಮಗೆ ಲಭ್ಯವಾದ ಹೊಸ ಪ್ರದೇಶವು ಮೇಲಿನಂತೆ ಇರುತ್ತದೆ ಆದ್ದರಿಂದ ಈ ಮೇಲಿನ ಪ್ರದೇಶವನ್ನು ಬಳಸಿ u ಮತ್ತುv ಗೆ ಹೊಸ ಲಿಮಿಟ್ ಗಳನ್ನು ಕಂಡುಹಿಡಿಯೋಣ ನೆನಪಿಡಿ ನಮಗೆ ದೊರಕಿದ jacobianನ ಮೌಲ್ಯ ಈಗ ನಾವು ಈ integral ನ್ನು y xuಮತ್ತುyxv ಎಂಬ ಈ ಬದಲಾವಣೆಗಳೊಂದಿಗೆ ಮತ್ತು ಹೊಸ ಡೊಮೇನ್ ನೊಂದಿಗೆ ಉತ್ತರಿಸೋಣ ಆದ್ದರಿಂದ ನಾವು ಇಂಟೆಗ್ರಲ್ ಗೆ ಈ ರೀತಿಯ ಬದಲಾವಣೆಯಗಳನ್ನು ಮಾಡಿಕೊಳ್ಳೋಣ ಮತ್ತೊಂದು ಉದಾಹರಣೆ ಈ integralಅನ್ನು ಪೋಲಾರ್ ರೂಪಕ್ಕೆ ಬದಲಾಯಿಸಿ ಇದರ ಉತ್ತರವನ್ನು ಪಡೆಯಬೇಕು ಏಕೆಂದರೆ ಈ integrand ಕೂಡ ಪೋಲಾರ್ ರೂಪಕ್ಕೆ ಪರಿವರ್ತಿಸುವುದು ಸೂಕ್ತವಾಗಿ ಹೊಂದುತ್ತದೆ ಏಕೆಂದರೆ ಇಲ್ಲಿ ಒಂದು ವೃತ್ತವನ್ನು ನೀಡಿದ್ದಾರೆ ಇಲ್ಲಿ ನಮಗೆ ನೀಡಿರುವ ಪ್ರದೇಶವು yxx0 ಮತ್ತು x1 ಇಂದ ಸುತ್ತುವರೆದಿದೆ ಈ ಮೇಲಿನ ಸಮೀಕರಣ ಗಳಿಂದ ಸುತ್ತುವರೆದ ಪ್ರದೇಶವೇ ನಮ್ಮ integration ನ ಪ್ರದೇಶವಾಗುತ್ತದೆ ಮತ್ತು ನಾವು ಇದನ್ನು polar coordinates ಅನ್ನು ಬಳಸಿ ಉತ್ತರಿಸಲಿದ್ದೇವೆ ಪೋಲಾರ್ ರೂಪದಲ್ಲಿ ಒಂದು ವೃತ್ತದ ಸಮೀಕರಣ ಹೀಗೆ ಇರುತ್ತದೆ ಇದನ್ನು ಸರಳೀಕರಿಸಿದರೆ ನಮಗೆ ಲಭ್ಯವಾಗುತ್ತದೆ ಇದರಿಂದ ನಮಗೆ r ನ ಲಿಮಿಟ್ ಸ್ಪಷ್ಟವಾಗಿದೆ r 0 ಇಂದ ವರೆಗೂ ಇರುತ್ತದೆ

ಇಲ್ಲಿ ನಮಗೆ ನೀಡಿರುವ ಪ್ರದೇಶ R xy plane ಮತ್ತು ಮತ್ತು ಎರಡು ವೃತ್ತಗಳಿಂದ ಸುತ್ತುವರೆದಿದೆ ಆದ್ದರಿಂದ ನಮ್ಮ ಹತ್ತಿರ ಎರಡು ವೃತ್ತಗಳು ಇವೆ ಮತ್ತು ಅವುಗಳ ತ್ರಿಜ್ಯ ಗಳು 2 ಮತ್ತು 3 ಆಗಿದೆ ಇವತ್ತು ನಾವು ಈ ಪ್ರದೇಶದಲ್ಲಿ integral ಕಂಡುಹಿಡಿಯಬೇಕು ಖಂಡಿತವಾಗಿಯೂ ಇಲ್ಲೂ ಕೂಡ ನಾವು polar coordinates ಅನ್ನು ಬಳಸಬೇಕು ಏಕೆಂದರೆ ಇಲ್ಲಿಯೂ ಕೂಡ ನಮ್ಮ ಪ್ರದೇಶವನ್ನು ಸುತ್ತುವರಿದಿರುವುದು ಎರಡು ವೃತ್ತಗಳು ಆದ್ದರಿಂದ ನಾವು ಇದನ್ನು x y ಅನ್ನು ಬಳಸಿ polar coordinatesಗೆ ಬದಲಾಯಿಸಿಕೊಳ್ಳಬೇಕು ಆಗ jacobian ಆಗುತ್ತದೆ

ಇಲ್ಲಿಯವರೆಗೂ ನಾವು ನೋಡಿದ್ದು ಏನೆಂದರೆ ವೇರಿಯಬಲ್ ಬದಲಾವಣೆ ಮತ್ತು ನಿರ್ದಿಷ್ಟವಾಗಿ double interalಗಳನ್ನು ಪೋಲಾರ್ ರೂಪಕ್ಕೆ ಬದಲಿಸುವುದು ಇದಲ್ಲದೆ ನಾವು ಬೇರೆಯ ವೇರಿಯಬಲ್ ಗಳನ್ನು ಬಳಸಿ ನಮ್ಮ integral ಲೆಕ್ಕವನ್ನು ಸುಲಭವಾಗಿಸುವ ಬೇರೆಯ ಉದಾಹರಣೆಗಳನ್ನು ನೋಡಿದ್ದೇವೆ ಉಪನ್ಯಾಸಕ್ಕೆ ಬಳಸಿರುವ ಉಲ್ಲೇಖಗಳು ಈ ಮೇಲಿನಂತಿವೆ ಧನ್ಯವಾದಗಳು